ಈ ಉಪನ್ಯಾಸದಲ್ಲಿ ಐಐಒಟಿ ಸಂದರ್ಭದಲ್ಲಿ ಆಗ್ಮೆಂಟೆಡ್ ರಿಯಾಲಿಟಿ ಮತ್ತು ವರ್ಚುಯಲ್ ರಿಯಾಲಿಟಿಗಳ ಬಗ್ಗೆ ಕಲಿಯೋಣ ಮತ್ತೆ ಆಗ್ಮೆಂಟೆಡ್ ರಿಯಾಲಿಟಿ ಮತ್ತು ವರ್ಚುಯಲ್ ರಿಯಾಲಿಟಿಗಳು ಎಆರ್ ಮತ್ತು ವಿಆರ್ ಎಂದು ಜನಪ್ರಿಯವಾಗಿದೆ ಇವುಗಳು ಬಹಳ ಮುಖ್ಯವಾದ ಟೆಕ್ನಾಲಜಿ ಆಗಿದೆ ಇವುಗಳನ್ನು ಐಐಒಟಿ ಸಂದರ್ಭದಲ್ಲಿ ಬಹಳಷ್ಟು ಉದ್ಯಮಗಳಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಮತ್ತು ಪ್ರಸ್ತುತ ಅಳವಡಿಸಿಕೊಳ್ಳಲಾಗುತ್ತಿದೆ ಇವುಗಳಿಂದ ಬಹಳಷ್ಟು ವ್ಯವಸ್ಥೆಗಳ ಅನುಕೂಲಗಳಿವೆ ಆದ್ದರಿಂದ ಇವುಗಳ ಮಧ್ಯೆ ಪರಸ್ಪರ ಕೆಲವು ಸಂಬಂಧವಿದೆ ಆದರೆ ವ್ಯತ್ಯಾಸಗಳೂ ಇದೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಎಆರ್ ಮತ್ತು ವಿಆರ್ ನ ಕೆಲವು ನಿರ್ದಿಷ್ಟ ಗುಣಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳೋಣ ಮತ್ತು ಐಐಒಟಿ ಸಂಯೋಜನೆಯಲ್ಲಿ ಎಆರ್ ಮತ್ತು ವಿಆರ್ ಅನ್ನು ಅಳವಡಿಸಿಕೊಳ್ಳಬೇಕಾದಾಗ ಬರುವ ವಿವಿಧ ಸವಾಲುಗಳನ್ನು ಅರ್ಥ ಮಾಡಿಕೊಳ್ಳೋಣ ಮತ್ತೆ ತಾಂತ್ರಿಕ ದೃಷ್ಟಿಕೋನದಲ್ಲಿ ಎಆರ್ ಮತ್ತು ವಿಆರ್ ಎರಡನ್ನು ವಿವಿಧ ಸಂದರ್ಭಗಳಲ್ಲಿ ಉಪಯೋಗಿಸಬಹುದು ವಿವಿಧ ಉದ್ಯಮ ಕ್ಷೇತ್ರಗಳಲ್ಲಿ ಇದನ್ನು ಉಪಯೋಗಿಸಬಹುದು ಮತ್ತು ಎರಡೂ ಇಂಡಸ್ಟ್ರಿ4 0 ವನ್ನು ಸುಧಾರಿಸಲು ಸಹಾಯಮಾಡುತ್ತದೆ ಮತ್ತೆ ಅವುಗಳ ಉತ್ಪಾದನೆಯ ಮೊದಲ ಹಂತದಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತವೆ ಎಲ್ಲಿ ಆಪ್ಟಿಮೈಸೇಶನ್ ಮತ್ತು ಉತ್ಪಾದಕತೆ ಬಹಳ ಮುಖ್ಯವಾದ ಪರಿಗಣನೆಗಳು ಏಕೆಂದರೆ ಯಾವುದೇ ಉತ್ಪನ್ನದ ಉದ್ಯಮದಲ್ಲಿ ಕೇವಲ ಉತ್ಪನ್ನದ ಉತ್ಪಾದನೆ ಮಾತ್ರವಲ್ಲದೆ ಪ್ರಕ್ರಿಯೆಗಳ ಆಪ್ಟಿಮೈಸೇಶನ್ ಉತ್ಪಾದನೆಯ ಸುಧಾರಣೆ ಬಹಳ ಮುಖ್ಯವಾದ ಪರಿಗಣನೆ ಆಗಿದೆ ಗೋದಾಮುಗಳ ದಕ್ಷತೆ ಕೂಡ ಬಹಳ ಮುಖ್ಯವಾದದ್ದು ಮತ್ತು ಇವುಗಳನ್ನು ಎಆರ್ ಅಪ್ಲಿಕೇಶನ್ನುಗಳನ್ನು ಉಪಯೋಗಿಸಿಕೊಂಡು ಸುಧಾರಿಸಬಹುದು ಎಆರ್ ಮತ್ತು ವಿಆರ್ ಎರಡು ಸುರಕ್ಷತಾ ಸನ್ನಿವೇಶಗಳಲ್ಲಿ ಬಹಳ ಮುಖ್ಯವಾದದ್ದು ಮತ್ತೆ ಉದಾಹರಣೆಗೆ ಕೆಲವು ಸಂದರ್ಭದಲ್ಲಿ ನಾನು ಯಾವುದಾದರೂ ಸನ್ನಿವೇಶದ ಬಗ್ಗೆ ಮಾತನಾಡುತ್ತೇನೆ ಎಲ್ಲಿ ವಿಆರ್ ಮತ್ತು ಎಆರ್ ಅನ್ನು ಕೈಗಾರಿಕೆಯ ಸುರಕ್ಷತೆಯ ತರಬೇತಿಗಾಗಿ ಬಳಸಬಹುದು ಮತ್ತೆ ಮತ್ತೊಂದು ಉಪನ್ಯಾಸದಲ್ಲಿ ಅದರ ಬಗ್ಗೆ ಮಾತನಾಡುತ್ತೇವೆ ಈ ಉಪನ್ಯಾಸದಲ್ಲಿ ಅಲ್ಲ ಮತ್ತೆ ನಾನು ಕೈಗಾರಿಕಾ ಸ್ಥಾವರಗಳಲ್ಲಿಗಳಲ್ಲಿ ವಿಆರ್ ಮತ್ತು ಎಆರ್ ಗಳನ್ನು ಬಳಸಿಕೊಂಡು ಸುರಕ್ಷತಾ ತರಬೇತಿಗಳನ್ನು ಹೇಗೆ ಸುಧಾರಿಸಬಹುದು ಎಂದು ತೋರಿಸುತ್ತೇನೆ ಮತ್ತೆ ಇವುಗಳು ಬಹಳ ಮುಖ್ಯವಾದ ತಂತ್ರಜ್ಞಾನಗಳು ಮತ್ತೆ ಈ ಕಾರಣದಿಂದಲೇ ನಾನು ತಂತ್ರಜ್ಞಾನಗಳ ಮೂಲ ತಿಳುವಳಿಕೆಯು ಉದ್ಯಮಗಳಲ್ಲಿನ ಐಐಓಟಿ ಮೂಲಸೌಕರ್ಯಗಳನ್ನು ಸುಧಾರಿಸಲು ಸಹಾಯಮಾಡುತ್ತದೆ ಎಂದು ಭಾವಿಸಿದ್ದೇನೆ ಐಐಓಟಿ ಗೆ ವಿಆರ್ ಮತ್ತು ಎಆರ್ ನಿಂದ ಸಹಾಯವಾಗುವ ಯೂಸ್ ಕೇಸಸ್ ಯಾವುವೆಂದರೆ ಯಂತ್ರಗಳು ಮತ್ತು ಉತ್ಪಾದನೆ ಎಂತಹುದು ಈ ವಿಆರ್ ಮತ್ತು ಎಆರ್ ನಂತಹ ತಂತ್ರಜ್ಞಾನಗಳನ್ನು ಸಂಪೂರ್ಣ ಯಂತ್ರ ಪ್ರಕ್ರಿಯೆಗಳಲ್ಲಿ ಉತ್ಪಾದನಾ ಪ್ರಕ್ರಿಯೆಗಳಲ್ಲಿ ಮತ್ತು ಶಿಕ್ಷಣದಲ್ಲಿ ತರಬೇತಿಗಳಲ್ಲಿ ಸಹಯೋಗ ಗಳಲ್ಲಿ ಅಸೆಂಬ್ಲಿ ಲೈನ್ ಗಳಲ್ಲಿ ವಿವಿಧ ಉದ್ಯಮಗಳ ಮೂಲಸೌಕರ್ಯಗಳ ಸುರಕ್ಷತೆ ಮತ್ತು ಭದ್ರತೆ ಗಳನ್ನು ಸುಧಾರಿಸಲು ಉಪಯೋಗಿಸಬಹುದು ಮತ್ತು ಡಿಜಿಟಲ್ ಪ್ರೋಟೋಟೈಪಿಂಗ್ ಕಾರ್ಖಾನೆ ಯೋಜನೆಗಳು ನಿರ್ವಹಣೆ ಮತ್ತು ಪರಿಶೀಲನೆ ಈ ತಂತ್ರಜ್ಞಾನಗಳನ್ನು ಐಐಓಟಿ ವ್ಯವಸ್ಥೆಗಳಲ್ಲಿ ಉಪಯೋಗಿಸುತ್ತಾರೆ ಮತ್ತೆ ಇವುಗಳು ಬಹಳ ಮುಖ್ಯವಾದದ್ದು ಆದರೆ ನಿಮಗೆ ಗೊತ್ತಿರಬೇಕಾದದ್ದು ಯಾವುದೆಂದರೆ ಇನ್ನು ಅರ್ಧ ಗಂಟೆಯ ಉಪನ್ಯಾಸದಲ್ಲಿ ನೀವುಗಳು ಎಆರ್ ಅನ್ನು ಹೇಗೆ ಉಪಯೋಗಿಸುವುದು ಮತ್ತು ವಿಆರ್ ಅನ್ನು ಹೇಗೆ ಉಪಯೋಗಿಸುವುದು ಎಂಬುದರ ಬಗ್ಗೆ ಕಲಿಯುವುದಿಲ್ಲ ಮತ್ತೆ ಇಲ್ಲಿ ನೀವು ಕೇವಲ ಎಆರ್ ನಲ್ಲಿನ ವಿವಿಧ ವೈಶಿಷ್ಟ್ಯ ಗಳ ಬಗ್ಗೆ ಕಲಿಯುತ್ತೀರಿ ವಿಆರ್ ಗಳ ವೈಶಿಷ್ಟ್ಯಗಳು ಅವುಗಳನ್ನು ಹೇಗೆ ಉಪಯೋಗಿಸುವುದು ಅವುಗಳನ್ನು ಎಲ್ಲಿ ಉಪಯೋಗಿಸಬಹುದು ಅವುಗಳನ್ನು ಎಲ್ಲಿ ಉಪಯೋಗಿಸಲು ಆಗುವುದಿಲ್ಲ ಹೀಗೆ ಮತ್ತೆ ಇವುಗಳೆಲ್ಲದರ ಬಗ್ಗೆ ತಿಳುವಳಿಕೆಯನ್ನು ಪಡೆದುಕೊಳ್ಳಲಿದ್ದೀರಿ ಈ ವಿಆರ್ ಮತ್ತು ಎಆರ್ ತಂತ್ರಜ್ಞಾನಗಳನ್ನು ಹೇಗೆ ಬಳಸಿಕೊಳ್ಳಬೇಕೆಂಬುದನ್ನು ಈ ಅರ್ಧ ಘಂಟೆಯ ಉಪನ್ಯಾಸದ ಮೂಲಕ ನೀವು ಕಲಿಯಲು ಸಾಧ್ಯವಿಲ್ಲ ಮತ್ತೆ ಇದು ಮೂಲತಹ ಒಟ್ಟಾರೆಯಾಗಿ ಈ ಉಪನ್ಯಾಸದಲ್ಲಿ ಒಟ್ಟಾರೆ ವ್ಯಾಪ್ತಿಯನ್ನು ನೋಡೋಣ ಮತ್ತೆ ಎಆರ್ ಎಂದರೆ ಏನು ಎಂದು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ ಮತ್ತೆ ಆಗ್ಮೆಂಟೆಡ್ ರಿಯಾಲಿಟಿ ಮೂಲತಹ ಹೆಸರೇ ಹೇಳುವ ಹಾಗೆ ಆಗ್ಮೆಂಟೆಡ್ ಮತ್ತೆ ಭೌತಿಕ ವಾಸ್ತವ್ಯವು ಕೆಲವು ವಾಸ್ತವ್ಯ ಗಳನ್ನು ಉಪಯೋಗಿಸಿ ಆಗ್ಮೆಂಟ್ ಅಥವಾ ವೃದ್ಧಿ ಮಾಡಲಾಗಿದೆ ಏನೆಂದರೆ ಕೆಲವು ಕಂಪ್ಯೂಟರ್ ರಚಿಸಿದ ಡಿಜಿಟಲ್ ಚಿತ್ರಗಳನ್ನು ಆ ರೀತಿಯ ಮಾಹಿತಿಯೊಂದಿಗೆ ಆಗ್ಮೆಂಟ್ ಮಾಡಿ ಉತ್ತಮ ಭಾವನೆಯನ್ನು ನೀಡಲಾಗುತ್ತದೆ ಬಳಕೆದಾರರಿಗೆ ಉತ್ತಮವಾದ ಗ್ರಹಿಕೆ ಬಳಕೆದಾರರಿಗೆ ವಾಸ್ತವದ ಗ್ರಹಿಕೆಯನ್ನು ವೃದ್ಧಿಸುತ್ತದೆ ಮತ್ತೆ ಎಆರ್ ಮೂಲತಹ ವಾಸ್ತವ್ಯದ ಭಾವನೆಯನ್ನು ಹೆಚ್ಚಿಸುತ್ತದೆ ಬಳಕೆದಾರರು ಕಾರ್ಯನಿರ್ವಹಿಸುತ್ತಿರುವ ಪ್ರಪಂಚದ ಭೌತಿಕ ವಾಸ್ತವ ಮತ್ತು ಈ ಸುಧಾರಿಸಿದ ಭಾವನೆಯನ್ನು ನಾನು ಹೇಳಿದ ಹಾಗೆ ಕಂಪ್ಯೂಟರ್ ಆಧಾರಿತ ತಂತ್ರಜ್ಞಾನಗಳು ವಿಭಿನ್ನ ರೀತಿಯ ಚಿತ್ರಗಳು ವಿಡಿಯೋಗಳು ಇತರೆ ಸಹಾಯದಿಂದ ಪಡೆಯಬಹುದು ಮತ್ತೆ ಈ ಡಿಜಿಟಲ್ ಎಲಿಮೆಂಟ್ ಗಳನ್ನು ನಿಜವಾದ ಪರಿಸರದೊಂದಿಗೆ ಸೇರಿಸಿ ಮತ್ತು ನಮಗೆ ಒಂದು ವರ್ಧಿತ ಪರಿಸರ ಸಿಗುತ್ತದೆ ಎಲ್ಲಿ ವಾಸ್ತವದ ಪ್ರಸ್ತುತ ಗ್ರಹಿಕೆ ವೃದ್ಧಿಸುತ್ತದೆ ಇದುವೇ ಎಆರ್ ಆಗಿದೆ ಮತ್ತೆ ಎಆರ್ ನ ಮುಖ್ಯವಾದ ವೈಶಿಷ್ಟ್ಯಗಳು ಮಿಕ್ಸ್ಡ್ ರಿಯಾಲಿಟಿ ಸ್ಪೆಕ್ಟ್ರಮ್ ನ ಮಧ್ಯದಲ್ಲಿದೆ ಮತ್ತೆ ನಾವು ಮಾತನಾಡುತ್ತಿರುವುದು ವಿವಿಧ ಬಗೆಯ ರಿಯಾಲಿಟಿ ನಾವು ಮಾತನಾಡುತ್ತಿರುವುದು ಆಗ್ಮೆಂಟೆಡ್ ರಿಯಾಲಿಟಿ ಯ ಬಗ್ಗೆ ನೋಡುತ್ತಿರುವುದು ವರ್ಚುವಲ್ ರಿಯಾಲಿಟಿ ಬಗ್ಗೆ ನಾವು ವಾಸ್ತವ್ಯದ ಬಗ್ಗೆ ಮಾತನಾಡುತ್ತಿಲ್ಲ ಸಂಪೂರ್ಣ ಭೌತಿಕ ಪರಿಸರ ನಾವು ಮಾತನಾಡುತ್ತಿರುವುದು ಒಂದು ರೀತಿಯ ಪರಿಸರದ ಬಗ್ಗೆ ಮತ್ತೆ ಎಆರ್ ಒಂದು ರೀತಿಯ ಮಿಶ್ರಿತ ರೀತಿಯ ಪರಿಸರ ವಿಆರ್ ಮಿಶ್ರ ರಿಯಾಲಿಟಿ ರೀತಿಯ ಪರಿಸರ ಒದಗಿಸುತ್ತದೆ ಮತ್ತೆ ಇದು ವಿವಿಧ ಸೆನ್ಸಾರ್ ಮೊಡಲಿಟೀಸ್ ಗಳನ್ನು ಒದಗಿಸುತ್ತದೆ ಯಾವುದು ದೃಷ್ಟಿಗೋಚರ ವಾಗಿರಬಹುದು ಆಡಿಟರಿ ಅಥವಾ ಹ್ಯಾಪ್ಟಿಕ್ ಹ್ಯಾಪ್ಟಿಕ್ ಎಂದರೆ ಏನು ಸ್ಪರ್ಶದಿಂದ ಸ್ಪರ್ಶದ ಮೂಲಕ ಮೂಲತಃ ನೀವು ಕಣ್ಣಿಗೆ ಸೇರಿಸಲಾದ ವಿಭಿನ್ನ ಸೆನ್ಸರ್ಗಳನ್ನು ಹೊಂದಿದ್ದೀರಿ ಕಿವಿಗಳಿಗೆ ಸೇರಿದ್ದು ಬೆರಳುಗಳಿಗೆ ಸೇರಿದ್ದು ಯಾವುವು ಬಳಕೆದಾರರಿಗೆ ಸುಧಾರಿಸಿದ ಭಾವನೆಯನ್ನು ಕೊಡುತ್ತವೆ ಮತ್ತು ಈ ಬಳಕೆದಾರರು ಯಾವ ಬಳಕೆದಾರರಾದರೂ ಆಗಿರಬಹುದು ಮತ್ತು ಐಐಓಟಿ ವ್ಯವಸ್ಥೆಯ ಕೈಗಾರಿಕಾ ವ್ಯವಸ್ಥೆಯಲ್ಲಿ ನಾವು ಮಾತನಾಡುತ್ತಿರುವುದು ಮೂಲತಹ ಕೈಗಾರಿಕಾ ಬಳಕೆದಾರರು ನಾವು ಹೇಳುವುದೇನೆಂದರೆ ನಿರ್ದಿಷ್ಟ ಯಂತ್ರದ ಮೆಕ್ಯಾನಿಕ್ ನಿರ್ದಿಷ್ಟ ಯಂತ್ರದ ಆಪರೇಟರ್ ಗೆ ಎಆರ್ ಮೂಲಕ ತರಬೇತಿ ನೀಡಬಹುದು ವಿವಿಧ ಸೆನ್ಸರ್ ಗಳ ಸಹಾಯದಿಂದ ನಾನು ಹೇಳಿದ ಹಾಗೆ ವಿಶ್ಯೂಯಲ್ ಆಡಿಟರಿ ಹ್ಯಾಪ್ಟಿಕ್ ಸೆನ್ಸಾರ್ ಗಳನ್ನು ನಿರ್ದಿಷ್ಟ ಬಳಕೆದಾರರ ಜೊತೆ ಕೂಡಿಸಬಹುದು ಅಥವಾ ಮೆಕ್ಯಾನಿಕ್ ಅಥವಾ ಕೈಗಾರಿಕಾ ಯಂತ್ರದ ಚಾಲಕರೊಂದಿಗೆ ಮತ್ತು ವಿವಿಧ ಕಂಪ್ಯೂಟರ್ ರಚಿಸಿದ ಚಿತ್ರಗಳನ್ನು ತೋರಿಸಬಹುದು ಮತ್ತು ಆಪರೇಟರ್ ಕಾರ್ಯನಿರ್ವಹಿಸುತ್ತಿರುವ ನಿರ್ದಿಷ್ಟ ಮೆಕ್ಯಾನಿಕ್ ಭೌತಿಕ ಪರಿಸರದ ಬಗ್ಗೆ ಉತ್ತಮ ಗ್ರಹಿಕೆ ನೀಡುತ್ತದೆ ಮತ್ತೆ ನೀವುಗಳು ಆಗ್ಮೆಂಟೆಡ್ ರಿಯಾಲಿಟಿ ಯ ನಿಜವಾದ ವಾಸ್ತವವನ್ನು ವೃದ್ಧಿಸುತ್ತದೆ ಮತ್ತೆ ಅದು ಅದರಿಂದ ಉತ್ಪತ್ತಿಯಾಗುತ್ತದೆ ಮತ್ತೆ ಇದು ಎಆರ್ ನ ಕೈಗಾರಿಕಾ ವ್ಯವಸ್ಥೆಯಲ್ಲಿ ಪರಿಪೂರ್ಣ ಪ್ರಯೋಜನವಾಗಿದೆ ಮತ್ತೆ ನಾವು ಸ್ವಲ್ಪ ಇದರ ಇತಿಹಾಸದ ಬಗ್ಗೆ ತಿಳಿಯೋಣ ಮತ್ತೆ ಎಆರ್ ಇಂದಿನ ದಿನಗಳಲ್ಲಿ ಬಹಳ ಜನಪ್ರಿಯವಾಗಿದೆ ಆದರೆ ಇದು 1900ರ ದಶಕದ ಆರಂಭದಿಂದಲೂ ಇದೆ ಮತ್ತೆ 1901ರಲ್ಲಿ ಎಲೆಕ್ಟ್ರಾನಿಕ್ ಡಿಸ್ಪ್ಲೇ ಮತ್ತು ಕನ್ನಡಕಗಳು ಅಸ್ತಿತ್ವಕ್ಕೆ ಬಂದಿವೆ ಫ್ರಾಂಕ್ ಬಾಮ್ ಮೂಲತಃ ಈ ವಿಷಯದ ಬಳಕೆಯನ್ನು ಪ್ರಸ್ತಾಪಿಸಿದ್ದರು 1980 ರಲ್ಲಿ ನೈಜ ಜಗತ್ತನ್ನು ಕಲಿಸಲು ಅವರು ಹೆಡ್ಸ್ ಅಪ್ ಪ್ರದರ್ಶನವನ್ನು ಪ್ರಕಟಿಸಿದರು ಇದರ ಐದು ಸರಿಯಾದ ಕೌಶಲ್ಯಗಳನ್ನು ಈ ರೀತಿಯ ಹೆಡ್ಸ್ ಅಪ್ ಪ್ರದರ್ಶನಗಳ ಸಾರ್ವಜನಿಕ ಪ್ರಕಟಣೆಗಳ ಪ್ರಕಟಣೆಯನ್ನು ಲಿಂಟರ್ನ್ ಲಭ್ಯಗೊಳಿಸಿದ್ದಾರೆ 1990ರಲ್ಲಿ ಬೋಯಿಂಗ್ ಸಂಶೋಧಕರಾದ ಥೇಮಸ್ ಕೌಡೆಲ್ ಆಗ್ಮೆಂಟೆಡ್ ರಿಯಾಲಿಟಿ ಎಂಬ ಹೆಸರನ್ನು ಇಟ್ಟರು 1992 ರಲ್ಲಿ ಲೂಯಿಸ್ ರೋಸೆನ್ಬರ್ಗ್ ಮೊದಲನೆಯ ಬಾರಿ ಎಆರ್ ಆಗ್ಮೆಂಟೆಡ್ ರಿಯಾಲಿಟಿ ಸಿಸ್ಟಮ್ ನ ಕಾರ್ಯವೈಖರಿಯನ್ನು ತೋರಿಸಿದರು 1999 ರಲ್ಲಿ ಯುಎಸ್ ನೇವಲ್ ರಿಸರ್ಚ್ ಲ್ಯಾಬೋರೇಟರಿ ಬಿಎಆರ್ಎಸ್ ಸಿಸ್ಟಮ್ ಅನ್ನು ತಂದರು ಯಾವುದು ಯುದ್ಧಭೂಮಿಯ ಆಗ್ಮೆಂಟೆಡ್ ರಿಯಾಲಿಟಿಯ ಸಿಸ್ಟಮ್ ಆಗಿದೆ 2013ರಲ್ಲಿ ಗೂಗಲ್ ಗೂಗಲ್ ಗ್ಲಾಸ್ ಅನ್ನು ತೊಂದರೆ ಯಾವುದು ಬಹಳ ಜನಪ್ರಿಯವಾಗಿದೆ ಮತ್ತು ಎಲ್ಲರಿಗೂ ಅದರ ಬಗ್ಗೆ ತಿಳಿದಿದೆ ಮತ್ತೆ ಇದು ಮೂಲತಃ ಆಗ್ಮೆಂಟೆಡ್ ರಿಯಾಲಿಟಿ ಯ ಸಂಪೂರ್ಣ ಇತಿಹಾಸವಾಗಿದೆ ಮತ್ತೆ ಇದು ಕಳೆದ ಶತಮಾನದ 1900ರಿಂದಲೂ ಇದೆ 1900ರ ಆರಂಭದಿಂದ ಇಲ್ಲಿಯವರೆಗೆ ಆಗ್ಮೆಂಟೆಡ್ ರಿಯಾಲಿಟಿ ಬೇರೆ ಬೇರೆ ರೂಪಗಳಲ್ಲಿ ಇದೆ ಆದರೆ ಈಗ ಅದು ಬಹಳ ಜನಪ್ರಿಯವಾಗಿದೆ ಏಕೆಂದರೆ ವಿವಿಧ ಉದ್ಯಮಗಳ ವ್ಯವಸ್ಥೆಗಳಲ್ಲಿ ಇದನ್ನು ಉಪಯೋಗಿಸಲಾಗುತ್ತದೆ ಮತ್ತೆ ವಿವಿಧ ಆಗ್ಮೆಂಟೆಡ್ ರಿಯಾಲಿಟಿ ಅಪ್ಲಿಕೇಶನ್ ಗಳಾದ ಪ್ರವಾಸೋದ್ಯಮ ಮನೋರಂಜನೆ ಚಿಲ್ಲರೆ ವ್ಯಾಪಾರ ಕೈಗಾರಿಕಾ ವಿನ್ಯಾಸ ವೈದ್ಯಕೀಯ ಪರಿಸರ ಆಸ್ಪತ್ರೆ ವ್ಯವಸ್ಥೆ ವಿಮಾನ ತರಬೇತಿ ಶೈಕ್ಷಣಿಕ ಮಿಲಿಟರಿ ತರಬೇತಿ ಮತ್ತು ಇತ್ಯಾದಿಗಳಲ್ಲಿ ಆಗ್ಮೆಂಟೆಡ್ ರಿಯಾಲಿಟಿ ಇದೆ ವಾಸ್ತವವಾಗಿ ಬಹಳಷ್ಟು ಅಪ್ಲಿಕೇಶನ್ಗಳು ಇವೆ ಮತ್ತೆ ಈ ಚಿತ್ರದಲ್ಲಿ ಕಾಣುವ ಹಾಗೆ ಚಿತ್ರಾತ್ಮಕ ವಾಗಿ ವಿವಿಧ ಆಗ್ಮೆಂಟೆಡ್ ರಿಯಾಲಿಟಿ ರನ್ಗಳನ್ನು ತೋರಿಸಲಾಗಿದೆ ಮತ್ತೆ ನಿಮ್ಮ ಎಡ ಭಾಗದಲ್ಲಿ ಆಗ್ಮೆಂಟೆಡ್ ರಿಯಾಲಿಟಿ ಕನ್ನಡಕಗಳು ಇವೆ ಇದು ಆಗ್ಮೆಂಟೆಡ್ ರಿಯಾಲಿಟಿ ಕನ್ನಡಕ ಆಗಿದೆ ಇದು ಹೆಡ್ಸ್ ಅಪ್ ಚಿತ್ರವಾಗಿದ್ದು ನೀವು ನೋಡುವ ಹಾಗೆ ವ್ಯಕ್ತಿಯು ಅದನ್ನು ಹಾಕಿಕೊಂಡಿರುವ ಇದು ಹೆಡ್ಸ್ ಅಪ್ ಪ್ರದರ್ಶನ ಘಟಕವಾಗಿದೆ ಮತ್ತು ನಮ್ಮ ಹತ್ತಿರ ವೈದ್ಯಕೀಯ ಅಪ್ಲಿಕೇಶನ್ಗಳು ಇವೆ ಇಲ್ಲಿ ನೀವು ನೋಡುವ ಹಾಗೆ ಡಾಕ್ಟರ್ಗಳು ಒಂದು ರೀತಿಯ ಹಾರ್ಟ್ ಸರ್ಜರಿ ಮಾಡುತ್ತಿದ್ದಾರೆ ಮತ್ತು ಡಿಸ್ಪ್ಲೇ ಮೂಲಕ ನೋಡಬಹುದಾಗಿದೆ ಶಸ್ತ್ರಚಿಕಿತ್ಸೆಯನ್ನು ನಡೆಸುತ್ತಿರುವ ಹೃದಯದ ವಿವಿಧ ಅಂಶಗಳನ್ನು ಮತ್ತೆ ಈ ವಿವಿಧ ಸಾಧನಗಳ ಕೆಲವು ಮುಖ್ಯ ಘಟಕಗಳಿವೆ ಯಾವುವನ್ನು ಎಆರ್ ನಲ್ಲಿ ಬಳಸುತ್ತಾರೆ ಸೆನ್ಸಾರ್ಗಳು ಮತ್ತು ಕ್ಯಾಮೆರಾಗಳು ಪ್ರೊಜೆಕ್ಷನ್ ಸ್ಕ್ರೀನ್ ಪ್ರೊಸೆಸಿಂಗ್ ಯೂನಿಟ್ ರಿಫ್ಲೆಕ್ಷನ್ ಸಿಸ್ಟಮ್ ಗಳಾದ ಮಿರರ್ ಗಳು ಇತ್ಯಾದಿಗಳಿವೆ ಮತ್ತೆ ಇವುಗಳು ಎಆರ್ ನಲ್ಲಿ ಬಳಸುವ ಕೆಲವು ವಿವಿಧ ಘಟಕಗಳಾಗಿವೆ ಮತ್ತೆ ನಾವು ಒಂದು ಕೆಲಸ ಮಾಡೋಣ ನಾವು ಕೆಲವು ವೈಶಿಷ್ಟ್ಯಗಳನ್ನು ಅರಿತು ಎಆರ್ ಹೇಗೆ ಕೆಲಸ ಮಾಡುತ್ತದೆ ಎಂದು ನೋಡೋಣ ಮತ್ತೆ ಇದರಲ್ಲಿ ಯಾವುದು ಮುಖ್ಯ ನಮ್ಮಲ್ಲಿರುವುದು ಸೆನ್ಸಾರ್ಗಳು ನಮ್ಮ ಹತ್ತಿರ ಸೆನ್ಸಾರ್ ಗಳಿವೆ ಈ ಸೆನ್ಸಾರ್ ಗಳು ಮೂಲತಃ ನೈಜ ಜಗತ್ತಿನ ಮಾಹಿತಿಯನ್ನು ಸಂಗ್ರಹಿಸುತ್ತದೆ ಇದರ ಜೊತೆಯಲ್ಲಿ ನಮ್ಮಲ್ಲಿರುವುದು ಕ್ಯಾಮೆರಾಗಳು ಮತ್ತು ಈ ಕ್ಯಾಮೆರಾಗಳು ಪರಿಸರವನ್ನು ಸ್ಕ್ಯಾನ್ ಮಾಡಬಹುದು ಅವುಗಳು ಪರಿಸರದಿಂದ ಡೇಟಾ ಸಂಗ್ರಹಿಸಬಹುದು ಸುತ್ತಮುತ್ತಲಿನದ್ದು ಇನ್ನು ನಮ್ಮ ಹತ್ತಿರ ಪ್ರೊಜೆಕ್ಟರ್ ಗಳಿವೆ ಮೂಲತಃ ಅವುಗಳು ಪರಿಸರಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಬೇರೆಲ್ಲೋ ಪ್ರೊಜೆಕ್ಟ್ ಮಾಡಬಹುದು ಮತ್ತು ನಮ್ಮ ಹತ್ತಿರ ಇರುವುದು ಮಿರರ್ಗಳು ಇವು ಮೂಲತಃ ರಿಫ್ಲೆಕ್ಷನ್ ಸಿಸ್ಟಮ್ ಆಗಿದೆ ಮತ್ತೆ ಇವುಗಳು ಎಆರ್ ಸಿಸ್ಟಂಗಳ ವಿವಿಧ ಘಟಕಗಳಾಗಿವೆ ಮತ್ತು ಎಆರ್ ಸಿಸ್ಟಮ್ ಗಳು ಹೀಗೆ ಒಟ್ಟಾಗಿ ಕೆಲಸ ಮಾಡುತ್ತವೆ ಮತ್ತು ಮಿರರ್ ಗಳು ಬಹಳ ಮುಖ್ಯವಾದದ್ದು ಏಕೆಂದರೆ ಅವುಗಳು ಬಳಕೆದಾರ ತನ್ನ ಕಣ್ಣಿನ ಸ್ಥಾನವನ್ನು ಹೇಗೆ ಬದಲಾಯಿಸುತ್ತನೆ ಎಂಬುದರ ಆಧಾರದ ಮೇಲೆ ತನ್ನ ದೃಷ್ಟಿಕೋನವನ್ನು ಬದಲಾಯಿಸುವುದು ಮತ್ತೆ ಇವುಗಳು ಎಆರ್ ನ ಮುಖ್ಯ ಅಂಶಗಳಾಗಿವೆ ಮತ್ತು ಅದು ಹೀಗೆ ಕೆಲಸ ಮಾಡುತ್ತದೆ ಮತ್ತೆ ಸೆನ್ಸರ್ಗಳು ಡೇಟಾ ಸಂಗ್ರಹಿಸುತ್ತವೆ ಕ್ಯಾಮೆರಾಗಳು ಮೂಲತಃ ಮಾಹಿತಿಯನ್ನು ಸಂಗ್ರಹಿಸುತ್ತದೆ ಮಾಹಿತಿಯನ್ನು ಯೋಜಿಸುತ್ತದೆ ಮತ್ತು ಸೆನ್ಸರ್ ಗಳು ಕ್ಯಾಮೆರಾಗಳು ಮಾಹಿತಿಯನ್ನು ಸಂಗ್ರಹಿಸುತ್ತವೆ ಮತ್ತು ಅದನ್ನು ಪ್ರೋಜೆಕ್ಟರ್ ಗಳಿಗೆ ರವಾನಿಸುತ್ತವೆ ಮತ್ತು ಈ ಪ್ರೊಜೆಕ್ಟರ್ ಮೂಲತಃ ಎಲ್ಲಾ ಮಾಹಿತಿಯನ್ನು ಪ್ರಜೆಕ್ಟ್ ಮಾಡುತ್ತದೆ ಮತ್ತು ಈಗ ನಿಮ್ಮ ಲ್ಲಿರುವುದು ರಿಫ್ಲೆಕ್ಷನ್ ಸಿಸ್ಟಮ್ ಯಾವುದೆಂದರೆ ಮಿರರ್ ಮತ್ತೆ ಎಆರ್ ಸಿಸ್ಟಮ್ ಗಳು ಹೀಗೆ ಸಮಗ್ರವಾಗಿ ಕೆಲಸ ಮಾಡುತ್ತವೆ ಆದರೆ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಈ ಮೊದಲನೆಯ ಅರ್ಧಗಂಟೆಯ ಉಪನ್ಯಾಸದಲ್ಲಿ ನೀವು ಎಆರ್ ಅಥವಾ ವಿಆರ್ ತಜ್ಞರಾಗಲು ಸಾಧ್ಯವಿಲ್ಲ ಇದು ಕೇವಲ ಸಿಸ್ಟಮ್ ಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಮತ್ತು ಅದರಲ್ಲಿ ಏನಿದೆ ಎಂಬುದರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯಾಗಿದೆ ಮತ್ತೆ ಈಗ ನಾವು ಆಗ್ಮೆಂಟೆಡ್ ರಿಯಾಲಿಟಿಯ ವಿವಿಧ ಬಗೆಗಳನ್ನು ನೋಡೋಣ ಇದರಲ್ಲಿ ಮಾರ್ಕರ್ ಬೇಸ್ಡ್ ಆಗ್ಮೆಂಟೆಡ್ ರಿಯಾಲಿಟಿ ಮಾರ್ಕರ್ ಲೆಸ್ ಆಗ್ಮೆಂಟೆಡ್ ರಿಯಾಲಿಟಿ ಪ್ರೊಜೆಕ್ಷನ್ ಆಧಾರಿತ ಆಗ್ಮೆಂಟೆಡ್ ರಿಯಾಲಿಟಿಯ ಸೂಪರ್ ಇಂಪೋಸಿಶನ್ ಆಧಾರಿತ ಆಗ್ಮೆಂಟೆಡ್ ರಿಯಾಲಿಟಿ ಇವೇ ಕೆಲವು ಆಗ್ಮೆಂಟೆಡ್ ರಿಯಾಲಿಟಿಯ ವಿವಿಧ ಭಾಗಗಳಾಗಿವೆ ಮಾರ್ಕರ್ ಬೇಸ್ಡ್ ಆಗ್ಮೆಂಟೆಡ್ ರಿಯಾಲಿಟಿ ಕ್ಯಾಮರಾ ಅಥವಾ ವಿಶ್ಯೂಯಲ್ ಮಾರ್ಕರ್ ಮೂಲಕ ರೀಡರ್ ಅನ್ನು ಗ್ರಹಿಸಿದಾಗ ಫಲಿತಾಂಶವನ್ನು ಕೊಡುತ್ತದೆ ಮತ್ತೆ ಇದರಲ್ಲಿ ಎರಡು ವಿಷಯಗಳಿವೆ ಒಂದು ಕ್ಯಾಮೆರಾ ಮತ್ತು ಮಾರ್ಕರ್ ನ ಅಸ್ತಿತ್ವ ಮತ್ತೆ ಈ ಮಾರ್ಕರ್ ಗಳು ಮೂಲತಃ ಸರಳವಾದ ವಿಶಿಷ್ಟವಾದ ಮಾದರಿಗಳನ್ನು ಗುರುತಿಸುವಲ್ಲಿ ಸಹಾಯ ಮಾಡುತ್ತವೆ ಯಾವುದನ್ನು ಸುಲಭವಾಗಿ ಸಂಸ್ಕರಿಸಬಹುದು ಮತ್ತು ಕ್ಯಾಮರಾದ ಕಾರ್ಯವೆನೆಂದು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರ ಮಾರ್ಕರ್ ಲೆಸ್ ರಿಯಾಲಿಟಿ ಹಿಂದಿನ ಕ್ಕಿಂತ ವಿಭಿನ್ನವಾಗಿ ಯಾವುದೇ ವಿಧವಾದ ಮಾರ್ಕರ್ ಅನ್ನು ಉಪಯೋಗಿಸುವುದಿಲ್ಲ ಮತ್ತು ಹೆಚ್ಚಾಗಿ ಉಪಯೋಗಿಸಲ್ಪಡುವ ಜಿಪಿಎಸ್ ಡಿಜಿಟಲ್ ಕಂಪಾಸ್ ಅಥವಾ ಅಕ್ಸೆಲೆರೊಮೀಟರ್ ಯಾವುವು ಮೂಲತಹ ವ್ಯಕ್ತಿಯ ಅಥವಾ ಸಾಧನದ ಸ್ಥಳದ ಮಾಹಿತಿಯನ್ನು ಒದಗಿಸುತ್ತದೆ ಮತ್ತೆ ನಮಗಿರುವುದು ಪ್ರೊಜೆಕ್ಷನ್ ಆಧಾರಿತ ಆಗ್ಮೆಂಟೆಡ್ ರಿಯಾಲಿಟಿಯ ಅದು ನೈಜ ಪ್ರಪಂಚದ ಮೇಲ್ಮೈಗೆ ಬೆಳಕನ್ನು ಪ್ರಕ್ಷೇಪಿಸುವ ಮೂಲಕ ಫಲಿತಾಂಶವನ್ನು ನೀಡುತ್ತದೆ ಮತ್ತು ಇದು ಬೆಳಕನ್ನು ಕಳಿಸುವ ಮೂಲಕ ಮಾನವ ಸಂವಹನೆಗೆ ಸಹಕರಿಸುತ್ತದೆ ಮತ್ತು ಇದು ನಿರೀಕ್ಷಿತ ಸ್ಥಾನ ಪ್ರೊಜೆಕ್ಷನ್ ಮತ್ತು ಬದಲಾದ ಪ್ರೊಜೆಕ್ಷನ್ ಮತ್ತು ಬದಲಾವಣೆಗಳ ವ್ಯತ್ಯಾಸವನ್ನು ತಿಳಿಸುತ್ತದೆ ಮತ್ತೆ ಇವುಗಳು ನಿರೀಕ್ಷಿಸಿದ ಮತ್ತು ವ್ಯತ್ಯಯ ವಾದ ಪ್ರೊಜೆಕ್ಷನ್ ಗಳಲ್ಲಿ ತುಂಬಾ ಮುಖ್ಯವಾದದ್ದು ಈ ವ್ಯತ್ಯಾಸಗಳು ಬಹಳ ಮುಖ್ಯ ಮತ್ತು ಎಆರ್ ನ ಮುಖ್ಯ ಅಂಗವಾಗಿದೆ ಮತ್ತೆ ನಮ್ಮಲ್ಲಿರುವುದು ಸೂಪರ್ ಇಂಪೋಸಿಶನ್ ಆಧಾರಿತ ಆಗ್ಮೆಂಟೆಡ್ ರಿಯಾಲಿಟಿಯ ಯಾವುದು ಭಾಗಶಹ ಅಥವಾ ಸಂಪೂರ್ಣವಾಗಿ ಮೂಲವಾದ ದೃಷ್ಟಿಯನ್ನು ಆಗ್ಮೆಂಟೆಡ್ ದೃಷ್ಟಿಯಿಂದ ಬದಲಿಸುತ್ತದೆ ಇಲ್ಲಿ ವಸ್ತು ಗುರುತಿಸುವಿಕೆ ಮೂಲತಃ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ ಮತ್ತು ಈ ರೀತಿಯ ಸೂಪರ್ ಇಂಪೋಸಿಶನ್ ಆಧಾರಿತ ಆಗ್ಮೆಂಟೆಡ್ ರಿಯಾಲಿಟಿಯ ಯಲ್ಲಿ ಅಪ್ಲಿಕೇಶನ್ ಮೂಲವಾದ ದೃಷ್ಟಿಯನ್ನು ಆಗ್ಮೆಂಟೆಡ್ ದೃಷ್ಟಿಯಿಂದ ಬದಲಿಸಲಾಗುವುದಿಲ್ಲ ಮತ್ತೆ ಇವುಗಳೇ ಕೆಲವು ಆಗ್ಮೆಂಟೆಡ್ ರಿಯಾಲಿಟಿಯ ಮುಖ್ಯ ಅಂಶಗಳಾಗಿವೆ ಮತ್ತು ಉನ್ನತ ಮಟ್ಟದಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಅದರ ವಿವಿಧ ಘಟಕಗಳು ಈಗ ವಿಆರ್ ಎಂದರೆ ಏನು ಎಂದು ನೋಡೋಣ ಮತ್ತು ತದನಂತರ ವಿಆರ್ ನಾ ವಿವಿಧ ಮುಖ್ಯ ಅಂಶಗಳನ್ನು ಅವಲೋಕಿಸಿದ ನಂತರ ಎಆರ್ ಮತ್ತು ವಿಆರ್ ಪರಸ್ಪರ ಹೇಗೆ ಹೋಲಿಸುತ್ತಾರೆ ಎಆರ್ ಮತ್ತು ವಿಆರ್ ಗಳ ನಡುವಿನ ಹೋಲಿಕೆಗಳು ಮತ್ತು ವ್ಯತ್ಯಾಸಗಳು ಮತ್ತೆ ವಿಆರ್ ಸಂವಾದಾತ್ಮಕ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಆಧಾರಿತ ಕೃತಕ ಪರಿಸರವಾಗಿದೆ ಮತ್ತೆ ಹಿಂದಿನದಕ್ಕೆ ಹೋಲಿಸಿದರೆ ಇದು ಸಂವಾದಾತ್ಮಕ ಹಾರ್ಡ್ವೇರ್ ಆಗಿದೆ ಇಲ್ಲಿ ಇದು ಸಂವಾದಾತ್ಮಕ ಮತ್ತು ಮೂರು ಆಯಾಮದ ಚಿತ್ರವನ್ನು ಕೊಡುತ್ತದೆ ವಾಸ್ತವವಾಗಿ ಮೂರು ಆಯಾಮದ ಚಿತ್ರವನ್ನು ರಚಿಸುತ್ತದೆ ಮತ್ತು ವಿಆರ್ ಬಳಕೆದಾರರು ಭೌತಿಕ ಜಗತ್ತಿನಲ್ಲಿ ತಾವು ಸ್ವತಃ ಇರುವಂತೆ ಭಾಸವಾಗುತ್ತದೆ ಯಾವುದನ್ನು ಅನುಕರಿಸ ಲಾಗುತ್ತಿದೆ ಆದರೆ ಅದು ವಾಸ್ತವವಾಗಿ ಇರುವುದಿಲ್ಲ ಮತ್ತೆ ಅದು ವರ್ಚುವಲ್ ಎನ್ವಿರಾನ್ಮೆಂಟ್ ಆಗಿರುತ್ತದೆ ಆದರೆ ಬಳಕೆದಾರರಿಗೆ ತಾವೇ ಭೌತಿಕ ಪರಿಸರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಾಗೆ ಅನಿಸುತ್ತದೆ ಮತ್ತೆ ಬಳಕೆದಾರರಿಗೆ ವರ್ಚುವಲ್ ಆಗಿ ಮುಳುಗಿದ ಅನುಭವವಾಗುತ್ತದೆ ಮತ್ತೆ ಈ ಮಾಹಿತಿಯನ್ನು ಬಳಕೆದಾರರಿಗೆ ಹೇಗೆ ಪ್ರಸ್ತುತ ಪಡಿಸುತ್ತಾರೆಂದರೆ ಬಳಕೆದಾರರು ತಾವು ನೈಜ ಜಗತ್ತು ಅಥವಾ ಭೌತಿಕ ಜಗತ್ತಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಾಗೆ ಅನಿಸುತ್ತದೆ ಮತ್ತೆ ವಿಆರ್ ನ ಪ್ರಮುಖ ಲಕ್ಷಣಗಳು ಯಾವುವೆಂದರೆ ಅದು ಕಾಲ್ಪನಿಕ ವಾಸ್ತವವನ್ನು ಸೃಷ್ಟಿಸುತ್ತದೆ ಮತ್ತು ಹೆಚ್ಚಿಸುತ್ತದೆ ಇದು ಬಹುಮುಖ್ಯವಾದದ್ದು ಇದು ವಾಸ್ತವದಲ್ಲಿ ನಿಜವಲ್ಲ ಆದರೆ ಇದು ವರ್ಚುಯಲ್ ರಿಯಾಲಿಟಿ ಕಾಲ್ಪನಿಕ ರಿಯಾಲಿಟಿ ಭೌತಿಕವಲ್ಲದ ಜಗತ್ತಿನಲ್ಲಿ ಭೌತಿಕವಾಗಿ ಇರುವ ಗ್ರಹಿಕೆಯನ್ನು ಇದು ನೀಡುತ್ತದೆ ಇದು ಕೂಡ ತುಂಬಾ ಮುಖ್ಯವಾದದ್ದು ಇದು ಭೌತಿಕ ಪ್ರಪಂಚವನ್ನು ಇದು ಅನುಕರಿತ ವಾದದ್ದು ಇದು ವರ್ಚುಯಲ್ ಆದದ್ದು ಆದರೆ ಬಳಕೆದಾರರಿಗೆ ತಾವು ಭೌತಿಕ ಪ್ರಪಂಚದೊಂದಿಗೆ ಸಂವಹನ ಮಾಡುತ್ತಿರುವ ಹಾಗೆ ಅನಿಸುತ್ತದೆ ಯಾವುದನ್ನು ಅನುಕರಿಸಲಾಗುತ್ತಿದೆ ಮತ್ತೆ ಇದರಲ್ಲಿ ಎಲ್ಲಾ ರೀತಿಯ ಶ್ರವಣೇಂದ್ರಿಯಗಳು ಮತ್ತು ದೃಶ್ಯ ಸಂವೇದನ ಪ್ರಕ್ರಿಯೆಗಳ ಸೆನ್ಸರ್ ಗಳನ್ನು ಬಳಸಲಾಗುತ್ತದೆ ಈ ಸಂದರ್ಭದಲ್ಲಿ ಶ್ರವಣೇಂದ್ರಿಯ ಸ್ಪರ್ಶ ಹ್ಯಾಪ್ಟಿಕ್ ಇಂಟರ್ಫೇಸ್ ಗಳನ್ನು ಬಳಸಲಾಗುತ್ತದೆ ಮತ್ತೆ ಬಳಕೆದಾರರು ಈ ಸಾಧನಗಳನ್ನು ಹಿಡಿದುಕೊಂಡು ಅನುಭವಿಸಬಹುದು ಆದರೆ ವಾಸ್ತವವಾಗಿ ಬಳಕೆದಾರರು ಸಾಧನವನ್ನು ಹಿಡಿದಿರುತ್ತಾರೆ ಉದಾಹರಣೆಗೆ ಬಳಕೆದಾರರು ತಾವು ಕಾರ್ ನ ಸ್ಟಿಯರಿಂಗ್ ವೀಲ್ ಅನ್ನು ಹಿಡಿದಿರುವ ಹಾಗೆ ಅನಿಸುತ್ತದೆ ಆದರೆ ವಾಸ್ತವವಾಗಿ ಅದು ವರ್ಚುಯಲ್ ಪರಿಸರ ವಾಗಿರುತ್ತದೆ ಮತ್ತು ಅನುಕರಣೆಯ ಪರಿಸರ ಕೆಲವು ಬಗೆಯ ಸೆನ್ಸಾರ್ಗಳು ಬಳಕೆದಾರರಿಗೆ ಈ ರೀತಿ ಒಂದು ಬಗೆಯ ಸ್ಟಿಯರಿಂಗ್ ವೀಲ್ ಹಿಡಿದಿರುವ ಹಾಗೆ ಅನಿಸುತ್ತದೆ ಆದರೆ ಬಳಕೆದಾರನಿಗೆ ಅನಿಸುತ್ತಿರುವುದು ನಿಜವಲ್ಲ ನಾನು ಹೇಳುವುದೇನೆಂದರೆ ಬಳಕೆದಾರ ವಾಸ್ತವವಾಗಿ ಸ್ಟಿಯರಿಂಗ್ ವಿಲನ್ನು ಹಿಡಿದಿರುವುದಿಲ್ಲ ಮತ್ತು ಕಾರನ್ನು ಡ್ರೈವ್ ಮಾಡುತ್ತಿರುವುದಿಲ್ಲ ಮತ್ತೆ ನಾನು ಭಾವಿಸುವುದು ಮೂಲತಃ ಇದು ಹೇಗೆ ಕೆಲಸ ಮಾಡುತ್ತದೆ ಎಂದು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗಿದೆ ಎಂದು ನಾನು ಹೇಳುವುದು ತಾಂತ್ರಿಕ ವಿವರಗಳು ಎಂದಲ್ಲ ಆದರೆ ವಿಆರ್ ಹೇಗೆ ಕೆಲಸ ಮಾಡುತ್ತದೆ ಎಂಬುದರ ಒಟ್ಟಾರೆ ಅನಿಸಿಕೆ ಮತ್ತೆ ಇದು ಬಳಕೆದಾರರಿಗೆ ವರ್ಚುಯಲ್ ಪರಿಸರದಲ್ಲಿ ಸಹಜವಾಗಿ ತೊಡಗಿಕೊಳ್ಳಲು ಬಿಡುತ್ತದೆ ಮತ್ತೆ ಇದು ವಿಆರ್ ನಲ್ಲಿ ಬಹಳ ಮುಖ್ಯವಾದದ್ದು ಮತ್ತೆ ವರ್ಚುವಲ್ ರಿಯಾಲಿಟಿಯ ಕಾಲಾನುಕ್ರಮದ ಪ್ರಕಾರ ಹಲವು ವರ್ಷಗಳಲ್ಲಿ ಹೇಗೆ ವಿಕಸನಗೊಂಡಿವೆ ಮತ್ತೆ 1960 ರ ದಶಕದಲ್ಲಿ 1960ರ ದಶಕದ ಆರಂಭದಲ್ಲಿ ಚಲನಚಿತ್ರ ನಿರ್ಮಾಪಕ ಮಾರ್ಟನ್ ಹೆಲಿಗ್ ಅವರು ಅನುಭವ ರಂಗಮಂದಿರವನ್ನು ರಚಿಸಿದರು ಮತ್ತೆ ಅದು ಮೂಲತಃ ಕೆಲಸಗಳನ್ನು ಪ್ರಾರಂಭಿಸಿತು ವರ್ಚುಯಲ್ ರಿಯಾಲಿಟಿಯ ಆರಂಭಿಕ ಕೆಲಸಗಳು ನಂತರ ಸ್ವೋರ್ಡ್ ಆಫ್ ಡಾಮೊಕ್ಲೆಸ್ ಅನ್ನು ಎಂಐಟಿ ಕಂಪ್ಯೂಟರ್ ವಿಜ್ಞಾನಿ 1968 ರಲ್ಲಿ ರಚಿಸಿದರು ಮತ್ತು ಅವರನ್ನು ಒಂದು ರೀತಿಯಲ್ಲಿ ವರ್ಚುಯಲ್ ರಿಯಾಲಿಟಿ ಡಿಸ್ಪ್ಲೇ ಗಳ ತಂದೆ ಎಂದು ಪರಿಗಣಿಸಬಹುದು ನಂತರ 1987 ರಲ್ಲಿ ಲ್ಯಾನಿಯರ್ ಮತ್ತು ಅಮೇರಿಕನ್ ತತ್ವಜ್ಞಾನಿ ಮತ್ತು ವಿಜ್ಞಾನಿ ವರ್ಚುವಲ್ ರಿಯಾಲಿಟಿ ಎಂಬ ಪದವನ್ನು ಸೃಷ್ಟಿಸಿದರು ಮತ್ತೆ ವಾಸ್ತವವಾಗಿ ವರ್ಚುಯಲ್ ರಿಯಾಲಿಟಿ ಅದರ ಜನಪ್ರಿಯತೆ 1987 ರಲ್ಲಿ ವರ್ಚುಯಲ್ ರಿಯಾಲಿಟಿ ಎಂಬ ಹೆಸರಿನಿಂದ ಪ್ರಾರಂಭವಾಗಿದೆ ವರ್ಚುಯಲ್ ರಿಯಾಲಿಟಿ ಎಂಬ ಹೆಸರು1987 ನಿಂದಲೇ ಪ್ರಾರಂಭವಾಗಿದೆ ಮತ್ತು ನಂತರ ಡೇವಿಡ್ ಇಎಂ ಮೊದಲ ಕಲಾವಿದರು ಅವರು 1984 ರಲ್ಲಿ ನಿಧನರಾದರು ಅವರು ಸಂಚರಿಸಬಹುದಾದ ವರ್ಚುವಲ್ ಪ್ರಪಂಚಗಳನ್ನು ನಿರ್ಮಿಸಿದರು ಮತ್ತು ಎರಿಕ್ ಹೌಲೆಟ್ 1979 ರಲ್ಲಿ ಲೀಪ್ ಸಿಸ್ಟಮ್ ಅನ್ನು ರಚಿಸಿದರು ಇದು ದೊಡ್ಡ ವೆಚ್ಚದ ಹೆಚ್ಚು ದೃಷ್ಟಿಕೋನವುಳ್ಳ ಆಪ್ಟಿಕಲ್ ಸಿಸ್ಟಮ್ ಮತ್ತು 2015 ರಲ್ಲಿ ಗೂಗಲ್ ಮೊದಲನೆಯ ಬಾರಿಗೆ ರೆಸಿಡೆಂಟ್ ಆರ್ಟಿಸ್ಟ್ ಸಿಸ್ಟಮ್ ಅನ್ನು ರಚಿಸಿದರು ಮತ್ತು ಅದು ಬಹಳ ಜನಪ್ರಿಯವಾದ ಸಿಸ್ಟಮ್ ಆಗಿದೆ ಅದು ವರ್ಚುಯಲ್ ರಿಯಾಲಿಟಿ ಸಿಸ್ಟಮ್ ಮತ್ತೆ ಗೂಗಲ್ ಗ್ಲಾಸ್ ನ ಬಗ್ಗೆ ಎಆರ್ ಸಂದರ್ಭದಲ್ಲಿ ನಾವು ಮಾತನಾಡಿದ್ದೇವೆ ಮತ್ತು ಗೂಗಲ್ ನ ರೆಸಿಡೆಂಟ್ ಆರ್ಟಿಸ್ಟ್ ಸಿಸ್ಟಮ್ ವರ್ಚುಯಲ್ ರಿಯಾಲಿಟಿ ಸಿಸ್ಟಮ್ನ ಉದಾಹರಣೆಯಾಗಿದೆ ನಮ್ಮ ಸಮಾಜದಲ್ಲಿ ಎಆರ್ ಮತ್ತು ವಿಆರ್ ಬಳಸುತ್ತಿರುವ ದೃಷ್ಟಿಯಿಂದ ಇವು ಸಾಕಷ್ಟು ಜನಪ್ರಿಯ ವ್ಯವಸ್ಥೆಗಳಾಗಿವೆ ಮತ್ತೆ ವಿಆರ್ ನ ವಿವಿಧ ಅಪ್ಲಿಕೇಶನ್ ಗಳಲ್ಲಿ ಇವುಗಳಲ್ಲಿ ಉಪಯೋಗಿಸುತ್ತಾರೆ ರಿಯಲ್ ಎಸ್ಟೇಟ್ ಏಜೆಂಟ್ ಗಳು ಮನೋರಂಜನೆ ಕೈಗಾರಿಕೆಗಳು ರೋಬೋಟಿಕ್ಸ್ ಅಸ್ತ್ರೋನೌಟ್ ಗಳು ಅಸ್ತ್ರೋನೌಟ್ ವಿಆರ್ ಅನ್ನು ಬಹಳ ಉಪಯೋಗಿಸುತ್ತಾರೆ ಏಕೆಂದರೆ ಸ್ಪೇಸ್ ಕ್ರಾಫ್ಪ ಅನ್ನು ಬಾಹ್ಯಾಕಾಶಕ್ಕೆ ಕಳಿಸುವ ಮುಂಚೆಯೇ ಆಸ್ಟ್ರೋನಾಟ್ ಗಳಿಗೆ ಕೃತಕ ಪರಿಸರದಲ್ಲಿ ತರಬೇತಿ ನೀಡಲಾಗುತ್ತದೆ ವಿಆರ್ ಸಿಸ್ಟಮ್ ಗಳನ್ನು ಬಳಸಿಕೊಂಡು ಆಸ್ಟ್ರೋನಾಟ್ ಫ್ಲೈಟ್ ಪೈಲೆಟ್ ಗಳನ್ನು ಸಹ ಆಸ್ಟ್ರೋನಾಟ್ ಗಳ ರೀತಿಯಲ್ಲಿ ತರಬೇತಿ ನೀಡಲಾಗುತ್ತದೆ ಫ್ಲೈಟ್ ಪೈಲೆಟ್ ಗಳಿಗೂ ವರ್ಚುಯಲ್ ರಿಯಾಲಿಟಿ ಸಿಸ್ಟಮ್ ಗಳನ್ನು ಉಪಯೋಗಿಸುವ ತರಬೇತಿ ನೀಡಲಾಗುತ್ತದೆ ಮತ್ತು ಆರೋಗ್ಯ ಮತ್ತು ಸುರಕ್ಷತಾ ಹೆಲ್ತ್ ಕೇರ್ ಉದ್ಯಮಗಳಲ್ಲಿ ವಿಆರ್ಅನ್ನು ಉಪಯೋಗಿಸಲಾಗುತ್ತದೆ ಮತ್ತೆ ವೈದ್ಯರುಗಳಿಗೆ ಲೈಫ್ ಕ್ರಿಟಿಕಲ್ ಶಸ್ತ್ರಚಿಕಿತ್ಸೆ ಮಾಡುವ ಮೊದಲು ತರಬೇತಿ ನೀಡಲಾಗುತ್ತದೆ ವೈದ್ಯರುಗಳು ಈ ವಿಆರ್ ಪರಿಸರದಲ್ಲಿ ಅಭ್ಯಾಸ ಮಾಡಬಹುದು ಶೈಕ್ಷಣಿಕ ಪರಿಸರದಲ್ಲಿ ಇದನ್ನು 3D ಕಲಾವಿದರುಗಳು ಉಪಯೋಗಿಸುತ್ತಾರೆ ವಿಆರ್ ಅನ್ನು ಮಾಸ್ ಸರ್ವೆಲೆನ್ಸ್ ಗಾಗಿ ಉಪಯೋಗಿಸುತ್ತಾರೆ ಹೀಗೆ ವಿಆರ್ ಬಹಳ ಅಪ್ಲಿಕೇಶನ್ಗಳನ್ನು ಕಂಡುಕೊಂಡಿದೆ ಮತ್ತೆ ಮುಂದೆ ಹೋಗುವ ಮೊದಲು ಈ ವಿಆರ್ ಸಿಸ್ಟಮ್ ಗಳು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ತೋರಿಸುತ್ತೇನೆ ಮತ್ತೆ ಇಲ್ಲಿ ಮೊದಲಿನ ರೀತಿಯಲ್ಲಿ ಅನೇಕ ಬಗೆಯ ಸೆನ್ಸಾರ್ಗಳು ಇವೆ ಈ ಸೆನ್ಸಾರ್ಗಳು ಚಾಲನೆಯನ್ನು ಬಾಹ್ಯಾಕಾಶದಲ್ಲಿ ಅದರ ದಿಕ್ಕನ್ನು ಕಂಡುಹಿಡಿಯಬಹುದು ಚಾಲನೆ ಬಾಹ್ಯಾಕಾಶ ಬಾಹ್ಯಾಕಾಶದಲ್ಲಿ ಅದರ ಸ್ಥಾನ ಇವೆಲ್ಲವುಗಳನ್ನು ಸೆನ್ಸಾರ್ ಗಳ ಮೂಲಕ ಕಂಡುಹಿಡಿಯಬಹುದು ಮತ್ತು ಇದರಲ್ಲಿ ವಿವಿಧ ಬಗೆಯ ಸೆನ್ಸಾರ್ ಗಳನ್ನು ಬಳಸಬಹುದು ಮತ್ತೆ ನಿಮ್ಮ ಹತ್ತಿರ ವಿವಿಧ ಬಗೆಯ ಲೆನ್ಸುಗಳು ಇದೆ ಇವುಗಳನ್ನು ಪ್ರತಿಯೊಂದು ಕಣ್ಣಿನ ಇಮೇಜುಗಳನ್ನು ಸೆರೆ ಹಿಡಿಯುವುದಕ್ಕೆ ಮತ್ತು ಚಿತ್ರ ರೂಪಿಸುವುದಕ್ಕೆ ಉಪಯೋಗಿಸಲಾಗುತ್ತದೆ ಇವುಗಳ ಜೊತೆಗೆ ನಮ್ಮ ಹತ್ತಿರ ಪ್ರೋಸಸಿಂಗ್ ಯೂನಿಟ್ ಗಳು ಇದೆ ಇವುಗಳು ಮೂಲತಹ ಸೆರೆಹಿಡಿದ ಡೇಟಾವನ್ನು ಪ್ರೋಸಸ್ ಮಾಡುತ್ತದೆ ನಂತರ ಅಂತಿಮವಾಗಿ ಡಿಸ್ಪ್ಲೇ ಸ್ಕ್ರೀನ್ ಗಳಿವೆ ನೀವು ಮೂಲತಹ ಬಳಕೆದಾರರಿಗೆ ಭೌತಿಕ ಪ್ರಪಂಚದಲ್ಲಿ ಉಪಯೋಗಿಸುವ ಭಾವನೆ ಉಂಟಾಗುತ್ತದೆ ಮತ್ತೆ ಈ ಡಿಸ್ಪ್ಲೇ ಗಳು ಬಹಳ ಮುಖ್ಯವಾದದ್ದು ಮತ್ತೆ ಇವುಗಳು ವಿಆರ್ ಸಿಸ್ಟಮ್ ನ ಒಟ್ಟಾರೆ ವಿಭಿನ್ನ ಘಟಕಗಳಾಗಿವೆ ಮತ್ತು ಈ ಸೆನ್ಸಾರ್ಗಳು ಬಹಳ ಮುಖ್ಯವಾದದ್ದು ವಿಭಿನ್ನಬಗೆಯ ಸೆನ್ಸಾರ್ ಗಳನ್ನು ಉಪಯೋಗಿಸಲಾಗುತ್ತದೆ ಈ ಸೆನ್ಸಾರ್ಗಳು ಡಿಸ್ಪ್ಲೇ ಸಿಸ್ಟಮ್ ಇವುಗಳು ಬಹಳ ಮುಖ್ಯ ಮತ್ತು ಲೆನ್ಸುಗಳು ಪ್ರಾಸೆಸಿಂಗ್ ಯೂನಿಟ್ ಗಳು ಬಹಳ ಮುಖ್ಯವಾದದ್ದು ಮತ್ತು ಇವುಗಳ ಜೊತೆಯಲ್ಲಿ ನಿಮ್ಮ ಹತ್ತಿರ ಹೈ ಎಂಡ್ ಪ್ರಾಸೆಸಿಂಗ್ ಯೂನಿಟ್ ಗಳು ಇರಬೇಕು ಹೈ ಎಂಡ್ ಪ್ರಾಸೆಸಿಂಗ್ ಯೂನಿಟ್ ಗಳನ್ನು ಸಾಮಾನ್ಯವಾಗಿ ವಿಆರ್ ಸಿಸ್ಟಂಗಳಲ್ಲಿ ಉಪಯೋಗಿಸಲಾಗುತ್ತದೆ ಏಕೆಂದರೆ ಒಂದು ನಿರ್ದಿಷ್ಟ ಕ್ರಿಯೆಯನ್ನು ನಿರ್ವಹಿಸುವಾಗ ಅದರ ಮಧ್ಯದಲ್ಲಿ ವಿಳಂಬವಾದರೆ ಅದರ ಸರಿಯಾದ ಅನುಭವ ವಿರುವುದಿಲ್ಲ ಮತ್ತು ವಿಳಂಬ ವಿದ್ದರೆ ಅದರ ಮೂಲ ಗ್ರಹಿಕೆಯ ಅನುಭವ ವಿರುವುದಿಲ್ಲ ಆಗ ವಿಆರ್ ಸಿಸ್ಟಮ್ ಗಳು ಹೆಚ್ಚು ಉಪಯೋಗ ಆಗುವುದಿಲ್ಲ ಮತ್ತೆ ನಾನು ಮೊದಲು ವರ್ಚುಯಲ್ ರಿಯಾಲಿಟಿ ಯ ವಿವಿಧ ಅಪ್ಲಿಕೇಶನ್ಗಳ ಬಗ್ಗೆ ಹೇಳುತ್ತಿದ್ದೆ ಮತ್ತೆ ವರ್ಚುಯಲ್ ರಿಯಾಲಿಟಿ ಇದರ ಕೆಲವು ಚಿತ್ರಗಳನ್ನು ಇಲ್ಲಿ ನೋಡಬಹುದು ಇಲ್ಲಿ ವಿಆರ್ ಹೆಡ್ ಸೆಟ್ ಅನ್ನು ಕಾಣಬಹುದು ಇಲ್ಲಿ ನೀವು ನೋಡುವ ಹಾಗೆ ವರ್ಚುಯಲ್ ರಿಯಾಲಿಟಿ ಸೆಟ್ ಗಳನ್ನು ಒಬ್ಬ ಮಿಲಿಟರಿ ವ್ಯಕ್ತಿಯು ಕೆಲವು ಯುದ್ಧ ಕಾರ್ಯಾಚರಣೆಯ ತರಬೇತಿ ಪಡೆಯಲು ಉಪಯೋಗಿಸುತ್ತಿದ್ದಾನೆ ಅಥವಾ ಅದೇ ತರಹ ಮತ್ತೆ ಹೆಡ್ ಸೆಟ್ಗಳಲ್ಲಿ ಬಹಳ ಮುಖ್ಯವಾದ ವಿವಿಧ ಘಟಕಗಳಿವೆ ಮತ್ತೆ ಇವುಗಳು ಬಹಳ ಮುಖ್ಯವಾದದ್ದು ಮತ್ತು ಹೆಡ್ ಸೆಟ್ ಗಳಲ್ಲಿ ವಿವಿಧ ಘಟಕಗಳು ಇದೆ ಹಾಗೆಯೇ ವಿವಿಧ ಬಗೆಯ ಸೆನ್ಸಾರ್ಗಳು ಮಗ್ನೇಟೋಮೀಟರ್ ಅಕ್ಸೆಲೆರೊಮೀಟರ್ ಗೈರೋ ಸ್ಕೋಪ್ ವಿವಿಧ ಬಗೆಯ ಲೆನ್ಸ್ ಗಳು ಡಿಸ್ಪ್ಲೇ ಸ್ಕ್ರೀನ್ ಪ್ರಾಸೆಸಿಂಗ್ ಯೂನಿಟ್ ಇವೇ ಮೊದಲಾದವು ನಾನು ಮೊದಲೇ ಹೇಳಿದ ಹಾಗೆ ವಿಆರ್ ಸಿಸ್ಟಮ್ನ ಮುಖ್ಯವಾದ ಘಟಕಗಳಾಗಿವೆ ವಿವಿಧ ಬಗೆಯ ವರ್ಚುಯಲ್ ರಿಯಾಲಿಟಿ ಮೊದಲನೆಯದು ನಾನ್ ಇಮರ್ಸಿವ್ ಸಿಮುಲೇಶನ್ ಫುಲ್ಲಿ ಇಮರ್ಸಿವ್ ಸಿಮುಲೇಶನ್ ಇವುಗಳೇ ವರ್ಚುಯಲ್ ರಿಯಾಲಿಟಿ ಪರಿಸರದ ವಿಭಿನ್ನ ಪ್ರಕಾರಗಳಾಗಿವೆ ನಾನ್ ಇಮರ್ಸಿವ್ ಹೆಸರೇ ಹೇಳುವ ಹಾಗೆ ಬಳಕೆದಾರರು ವರ್ಚುವಲ್ ಪರಿಸರವನ್ನು ಒಂದು ಪೋರ್ಟಲ್ ಮೂಲಕ ಅಥವಾ ವಿಂಡೋ ಮೂಲಕ ಪ್ರವೇಶಿಸುತ್ತಾರೆ ಮತ್ತು ಇದು ಮೂಲತಃ ಬಳಕೆದಾರರಿಗೆ ವರ್ಚುವಲ್ ರಿಯಾಲಿಟಿ ಸಿಮ್ಯುಲೇಶನ್ಗಳ ಹೊರಗಿನ ವಾಸ್ತವತೆಯ ಬಾಹ್ಯ ಅರಿವನ್ನು ಹೊಂದಲು ಅನುವು ಮಾಡಿಕೊಡುತ್ತದೆ ಮತ್ತೆ ಈ ಹೆಸರು ಹೇಳುವ ಹಾಗೆ ನಾನ್ ಇಮರ್ಸಿವ್ ಮೂಲತಃ ಬಳಕೆದಾರರು ಇಂದ್ರಿಯಗಳ ಒಂದು ಭಾಗವನ್ನಷ್ಟೇ ಬಳಸುತ್ತದೆ ಆದರೆ ಈ ರೀತಿಯ ಸಿಮುಲೇಟೆಡ್ ಪ್ಲಾಟ್ಫಾರ್ಮ್ ಗಳಲ್ಲಿ ಬಳಕೆದಾರರ ಕೆಲವೇ ಇಂದ್ರಿಯಗಳನ್ನು ಉಪಯೋಗಿಸಲಾಗುತ್ತದೆ ನಾನ್ ಇಮರ್ಸಿವ್ ಫಾರಂಗಳಲ್ಲಿ ಸೆಮಿ ಇಮರ್ಸಿವ್ ಭಾಗಶಃ ನಾನ್ ಇಮರ್ಸಿವ್ ತರಹ ಇರುವುದಿಲ್ಲ ಆದರೆ ಭಾಗಶಃ ಅಥವಾ ಫುಲ್ಲಿ ಇಮರ್ಸಿವ್ ಅನುಭವವಾಗಿದೆ ಇದನ್ನು ಬಳಕೆದಾರರಿಂದ ಸಂಗ್ರಹಿಸಲಾಗುತ್ತದೆ ವಿವಿಧ ಬಗೆಯ ಸೆನ್ಸಾರ್ಗಳ ಮೂಲಕ ಮತ್ತು ವಿವಿಧ ಬಗೆಯ ಸೆನ್ಸಾರ್ಗಳ ಉಪಯೋಗದ ಮೂಲಕ ಮತ್ತು ಈ ವಿಭಿನ್ನ ಸೆನ್ಸಾರ್ ಗಳ ಮೂಲಕ ಇಂದ್ರಿಯಗಳು ಸಂವೇದನೆಗೊಳ್ಳುತ್ತವೆ ನಾನ್ ಸೆಮಿ ಇಮರ್ಸಿವ್ ಸಿಮ್ಯುಲೇಶನ್ ಗಳಲ್ಲಿ ಹೀಗೆ ಮಾಡಲಾಗುತ್ತದೆ ಮತ್ತು ಇಲ್ಲಿ ಮೂಲತಃ ಇವುಗಳನ್ನು ಹೆಚ್ಚಿನ ಕಾರ್ಯಕ್ಷಮತೆಯ ಚಿತ್ರಾತ್ಮಕ ಕಂಪ್ಯೂಟಿಂಗ್ ಸಿಸ್ಟಮ್ ಗಳಿಂದ ನಡೆಸಲಾಗುತ್ತದೆ ದೊಡ್ಡ ಸ್ಕ್ರೀನ್ ಪ್ರೋಜೆಕ್ಟರ್ ಜೊತೆಯಲ್ಲಿ ಸೆಮಿ ಇಮರ್ಸಿವ್ ಪ್ಲಾಟ್ಫಾರ್ಮ್ ಗಳು ಇವೇ ಮೊದಲಾದವುಗಳನ್ನು ಉಪಯೋಗಿಸಲಾಗಿದೆ ಫುಲ್ಲಿ ಇಮರ್ಸಿವ್ ಮೂಲತಹ ಉನ್ನತ ಮಟ್ಟದ್ದಾಗಿದೆ ಇಲ್ಲಿ ನಿಮಗೆ ಸಂಪೂರ್ಣ ತಲ್ಲೀನಗೊಳಿಸುವ ಅನುಭವವಿದೆ ಸಂಪೂರ್ಣ ವಾಸ್ತವವಾದ ಅನುಭವವನ್ನು ಕೆಲವು ಸಿಮಿಲೇಶನ್ ಗಳ ಮೂಲಕ ಬಳಕೆದಾರರಿಗೆ ನೀಡಲಾಗುತ್ತದೆ ಮತ್ತು ಈ ಸಿಮ್ಯುಲೇಶನ್ ಗಳು ವಿಶಾಲವಾದ ವೀಕ್ಷಣೆಯನ್ನು ನೀಡುತ್ತದೆ ವಿವಿಧ ಹೆಡ್ ಮೌಂಟೆಡ್ ಡಿಸ್ಪ್ಲೇ ಗಳು ಚಲನೆ ಪತ್ತೆ ಹಚ್ಚುವ ಸಾಧನಗಳು ಮತ್ತೆ ಎಆರ್ ಮತ್ತು ವಿಆರ್ ಅನ್ನು ಇದುವರೆಗೂ ನಾವು ಅರ್ಥಮಾಡಿಕೊಂಡಿದ್ದೇವೆ ಈಗ ನಾವು ಎಆರ್ ಮತ್ತು ವಿಆರ್ ಗಳ ನಡುವಿನ ಹೋಲಿಕೆಗಳನ್ನು ಅರ್ಥಮಾಡಿಕೊಳ್ಳೋಣ ಮತ್ತೆ ಅವುಗಳ ನಡುವೆ ವಿವಿಧ ಹೋಲಿಕೆಗಳಿವೆ ಅವುಗಳು ಬಹಳ ಹೋಲುತ್ತವೆ ಮತ್ತೆ ಇವೆರಡು ಒಂದು ಹೊಸ ಕೃತಕವಾದ ಪ್ರಪಂಚವನ್ನು ಬಳಕೆದಾರರಿಗೆ ಸೃಷ್ಟಿಸುತ್ತದೆ ಈ ಎರಡು ತಂತ್ರಜ್ಞಾನಗಳು ಈ ಕೃತಕ ಪ್ರಪಂಚವನ್ನು ನಿರ್ಮಿಸುವಲ್ಲಿ ಸಹಾಯಮಾಡುತ್ತವೆ ಇದು ಬಳಕೆದಾರರಿಗೆ ವೃದ್ಧಿಸಿದ ಅನುಭವವನ್ನು ಕೊಡುತ್ತವೆ ಯಾವುದು ಅಂದುಕೊಂಡು ಬಹಳ ಇರುತ್ತದೆ ಈ ಒಂದೊಂದು ಎಆರ್ ಮತ್ತು ವಿಆರ್ ಕ್ಷೇತ್ರಗಳಲ್ಲಿ ಬಹಳಷ್ಟು ನಿರೀಕ್ಷೆ ಇದೆ ವೈದ್ಯಕೀಯ ವಿಜ್ಞಾನ ಕ್ಷೇತ್ರದಲ್ಲಿ ಖಗೋಳ ವಿಜ್ಞಾನದಲ್ಲಿ ಫ್ಲೈಟ್ ಸಿಮಿಲೇಶನ್ ಗಳಲ್ಲಿ ಇದರಲ್ಲಿ ಬಹಳಷ್ಟು ಹೋಲಿಕೆಯಿದೆ ನಾನು ಹೇಳುವುದೇನೆಂದರೆ ಎಆರ್ ಮತ್ತು ವಿಆರ್ ತಂತ್ರಜ್ಞಾನಗಳು ವಿವಿಧ ಅಪ್ಲಿಕೇಶನ್ ಡೊಮೇನ್ ಗಳಲ್ಲಿ ಬಳಸಲಾಗುತ್ತದೆ ಮತ್ತೆ ಆಗ್ಮೆಂಟೆಡ್ ರಿಯಾಲಿಟಿಯ ಮತ್ತು ವರ್ಚುಯಲ್ ರಿಯಾಲಿಟಿ ತಂತ್ರಜ್ಞಾನಗಳು ಹೀಗೆ ಹೋಲುತ್ತವೆ ಆಗ್ಮೆಂಟೆಡ್ ರಿಯಾಲಿಟಿಯ ನಿಜವಾದ ಪರಿಸರಕ್ಕೆ ಡಿಜಿಟಲ್ ಅಂಶಗಳನ್ನು ಸೇರಿಸುತ್ತದೆ ಇದು ವರ್ಚುವಲ್ ಅಂಶಗಳನ್ನು ನೈಜ ಪ್ರಪಂಚದ ಅತಿಕ್ರಮಣವಾಗಿ ನೀಡುತ್ತದೆ ಮತ್ತು ವರ್ಚುಯಲ್ ರಿಯಾಲಿಟಿಗೆ ತಲ್ಲೀನಗೊಳಿಸುವ ಅಪ್ಲಿಕೇಶನನ್ನು ಒದಗಿಸುತ್ತದೆ ಇದು ಆಗ್ಮೆಂಟೆಡ್ ರಿಯಾಲಿಟಿಯ ಪ್ರಕರಣದ ರೀತಿಯಲ್ಲದೆ ಏನಾಗುತ್ತಿದೆಯೆಂದರೆ ಭೌತಿಕ ಪ್ರಪಂಚವನ್ನು ಉನ್ನತಮಟ್ಟದ ಐಸಿಟಿ ವೈಶಿಷ್ಟಗಳನ್ನು ಉಪಯೋಗಿಸಿಕೊಂಡು ಆಗ್ಮೆಂಟ ಮಾಡಲಾಗಿದೆ ಇದರಿಂದ ಬಳಕೆದಾರರಿಗೆ ಒಂದು ರೀತಿಯ ಸುಧಾರಿಸಿದ ಅನುಭವವಾಗುತ್ತದೆ ವಾಸ್ತವದ ಸುಧಾರಿಸಿದ ಗ್ರಹಿಕೆಯಲ್ಲಿ ಮತ್ತು ವರ್ಚುಯಲ್ ರಿಯಾಲಿಟಿ ಒಂದು ರೀತಿಯಲ್ಲಿ ಪರಿಪೂರ್ಣವಾಗಿ ಅಥವಾ ಭಾಗಶಹ ಅಥವಾ ಪರಿಪೂರ್ಣವಾಗಿ ಇಮರ್ಸಿವ್ ಅನುಭವವನ್ನು ಬಳಕೆದಾರರಿಗೆ ಕೊಡುತ್ತದೆ ಮತ್ತೆ ಬಳಕೆದಾರ ನಾವು ಅಲ್ಲಿರುವ ಅನುಭವವಾಗುತ್ತದೆ ಮತ್ತು ಅವರು ಸಂಪೂರ್ಣವಾಗಿ ತಲ್ಲೀನರಾಗಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ ಅಥವಾ ಭಾಗಶಹ ಭೌತಿಕ ಪರಿಸರದಲ್ಲಿ ತಲ್ಲೀನರಾಗಿರುತ್ತಾರೆ ಆದರೆ ಮೂಲತಹ ಅದು ಭೌತಿಕ ಪರಿಸರ ವಾಗಿರುವುದಿಲ್ಲ ಅದು ವರ್ಚುವಲ್ ಪರಿಸರ ಯಾವುದರಲ್ಲಿ ಬಳಕೆದಾರರು ಕಾರ್ಯನಿರ್ವಹಿಸುತ್ತಿರುತ್ತಾರೆ ಆದರೆ ಬಳಕೆದಾರರಿಗೆ ತಾವು ಭೌತಿಕ ಪ್ರಪಂಚದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಾಗೆ ಅನಿಸುತ್ತದೆ ಯಾವುದು ನಿಜವಲ್ಲ ಯಾವುದು ನೈಜವಾದ ದಲ್ಲ ಆದರೆ ಅನುಕರಣೆ ಆಗಿರುತ್ತದೆ ಮತ್ತೆ ಇದು ನಿಜ ಜೀವನದ ವ್ಯವಸ್ಥೆಯ ಡಿಜಿಟಲ್ ಮನರಂಜನೆಯನ್ನು ನೀಡುತ್ತದೆ ಯಾವುದು ವರ್ಚುವಲ್ ರಿಯಾಲಿಟಿ ಪ್ಲಾಟ್ಫಾರ್ಮ್ ಆಗಿದೆ ಮತ್ತೆ ಎಲ್ಲಿ ಕೆಲವು ಉಲ್ಲೇಖಗಳಿವೆ ಇವುಗಳನ್ನು ನೋಡಬಹುದು ಮತ್ತೆ ಇಲ್ಲಿ ನಾನು ಕೆಲವು ವೆಬ್ ರೆಫರೆನ್ಸ್ ಗಳನ್ನು ಕೊಟ್ಟಿದ್ದೇನೆ ಎಆರ್ ಮತ್ತು ವಿಆರ್ ಆಧಾರಿತ ಹಲವು ಪುಸ್ತಕಗಳಿವೆ ಎಆರ್ ಮತ್ತು ವಿಆರ್ ಆಧಾರಿತ ಹಲವು ಸಂಶೋಧನಾ ಲೇಖನಗಳಿವೆ ಆದರೆ ನನಗೆ ಅನಿಸುವ ಹಾಗೆ ಈ ಕೋರ್ಸ್ಗೆ ಎಲ್ಲಾ ತಂತ್ರಜ್ಞಾನಗಳನ್ನು ವಿವರವಾಗಿ ಓದುವುದು ಅವಶ್ಯವಾದದ್ದು ಈ ಎಲ್ಲವುಗಳನ್ನು ವಿವರವಾಗಿ ಅರ್ಥಮಾಡಿಕೊಳ್ಳುವುದು ಸುಲಭವಲ್ಲ ಎಲ್ಲಿಯವರೆಗೂ ನಿಮಗೆ ಎಆರ್ ಮತ್ತು ವಿಆರ್ ಗಳ ಬಗ್ಗೆ ಆಳವಾಗಿ ಅರ್ಥಮಾಡಿಕೊಳ್ಳಬೇಕು ಎಆರ್ ಮತ್ತು ವಿಆರ್ ಗಳ ಬಗ್ಗೆ ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ಇದು ಸರಿಯಾದ ಕೋರ್ಸ್ ಆಗಿರುವುದಿಲ್ಲ ನೀವು ಯಾವುದಾದರೂ ಬೇರೆ ಎಆರ್ ಮತ್ತು ವಿಆರ್ ಗಳ ಕೋರ್ಸ್ಗೆ ಗೆ ನೋಂದಣಿ ಮಾಡಿಸಬೇಕು ಮತ್ತು ಎಆರ್ ಮತ್ತು ವಿಆರ್ ಸಿಸ್ಟಂಗಳ ವಿವಿಧ ವೈಶಿಷ್ಟ್ಯ ಗಳನ್ನು ಅರ್ಥಮಾಡಿಕೊಂಡಿದ್ದೀರಿ ಅವುಗಳ ವಿವಿಧ ಉಪಯೋಗಗಳು ಅವುಗಳ ವಿಭಿನ್ನ ಅಂಶಗಳು ಇವುಗಳು ಉದ್ಯಮಗಳು ವ್ಯಕ್ತಿಗಳಿಗೆ ಸಾಕಾಗುತ್ತದೆ ಕಲಿಯುವವರು ಇವುಗಳನ್ನು ಉದ್ಯಮಗಳ ವ್ಯವಸ್ಥೆಗಳಲ್ಲಿ ಐಐಓಟಿ ಪ್ಲಾಟ್ ಫಾರ್ಮ್ ಅನ್ನು ರಚಿಸಲು ಅವರುಗಳ ಆಯಾ ಉದ್ಯಮಗಳಲ್ಲಿ ಹೇಗೆ ಉಪಯೋಗಿಸುವುದು ಎಂದು ಕಲಿಯಬಹುದು ಮತ್ತೆ ಇದರೊಂದಿಗೆ ನಾವು ಅಂತ್ಯ ಗೊಳಿಸೋಣ